ಆದ್ದರಿಂದ ಸಾಹಿತ್ಯದಲ್ಲಿ ಇದನ್ನು ಮಾಡಲು ಮೂರು ಜನಪ್ರಿಯ ಮಾರ್ಗಗಳಿವೆ ಆದ್ದರಿಂದ ನಾನು ಈಗಾಗಲೇ ವಿಂಗಡಿಸಿದ್ದೇನೆ ಇಲ್ಲಿ ಈ ರೀತಿಯ ತಂತಿ ಇದೆ ಎಂದು ನಿಮಗೆ ಸೂಚಿಸಲಾಗಿದೆ ನಾನು ಅದನ್ನು ಸಣ್ಣ ಅಂತರದ ಡೆಲ್ಟಾದಿಂದ ವಿಭಜಿಸಲಿದ್ದೇನೆ ಮತ್ತು ನಾನು ಇದನ್ನು ಕೆಲವು ವೋಲ್ಟೇಜ್ ವಿಎ ನೀಡುವ ಜನರೇಟರ್ಗೆ ಸಂಪರ್ಕಿಸಲಿದ್ದೇನೆ ಆದ್ದರಿಂದ ಇದು VA 2 ಮತ್ತು −VA 2 ದಲ್ಲಿ ಇದೆ ಮತ್ತು ಈ ಅಂತರವು ಡೆಲ್ಟಾ ಆಗಿದೆ ಆದ್ದರಿಂದ ನಿಮ್ಮ ಆರ್ಎಫ್ ಜನರೇಟರ್ ಅನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಈ ತಂತಿಯ ಮಧ್ಯದಲ್ಲಿ ಜೋಡಿಸಿ ಅದು VA ಅನ್ನು ಉತ್ಪಾದಿಸುತ್ತದೆ ಈಗ ನೆನಪಿಡಿ ಇದು ಡಿಸಿ ವಿಎ ಅಲ್ಲ ಇದು ನೀವು ಬಯಸುವ ಆವರ್ತನದಲ್ಲಿ ಏರಿಳಿತಗೊಳ್ಳುವ ವಿಕಿರಣ ವೋಲ್ಟೇಜ್ ಆಗಿರುತ್ತದೆ ಆದ್ದರಿಂದ ಈ ವಿಭಾಗದೊಳಗಿನ ಘಟಿಸಿದ ಕ್ಷೇತ್ರ ನನಗೆ ತಿಳಿದಿದೆಯೇ ಹೌದು ಅದು ವಿಎ δ ಇಲ್ಲಿ ಡೆಲ್ಟಾ ಅಂತರದ ಹೊರಗೆ ಇಐ ಏನು ಆದ್ದರಿಂದ ನಾನು ಅದನ್ನು ಕತ್ತರಿಸುತ್ತಿದ್ದೇನೆ ಆದ್ದರಿಂದನೀವು ಈ ಉಪಭಾಗಗಳನ್ನು ಕತ್ತರಿಸಲಿದ್ದೀರಿ ಸಮಯ 0130 ನೋಡಿ ಆದ್ದರಿಂದ ಇಲ್ಲಿ ಘಟನಾ ಕ್ಷೇತ್ರ ಯಾವುದು ಯಾವುದೇ ವೋಲ್ಟೇಜ್ ಮೂಲವಿಲ್ಲ 0 ನಾನು ವೋಲ್ಟೇಜ್ ಜನರೇಟರ್ ಅನ್ನು ವಿಭಾಗದಾದ್ಯಂತ ಸಂಪರ್ಕಿಸಿಲ್ಲ ವೋಲ್ಟೇಜ್ನಾದ್ಯಂತ ಮಾತ್ರ ತಂತಿಯ ಒಂದು ಭಾಗದಾದ್ಯಂತ ಮಾತ್ರ ಘಟನೆಯ ಕ್ಷೇತ್ರವನ್ನು ಉತ್ಪಾದಿಸಲಿದೆ ಅದು ಎಲ್ಲೆಡೆ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಇಐ 0 ಆಗಿದೆ ಆದ್ದರಿಂದ ನಿಮ್ಮ ಕಂಡಕ್ಟರ್ ಅನ್ನು ನೀವು ಸರಿಯಾಗಿ ಹೊಂದಿದ್ದೀರಿ ಎಂದರ್ಥ ಆದ್ದರಿಂದ ನಾನು ಅದನ್ನು ವಿಭಜಿಸಿದ್ದೇನೆ ಎಂದು ಭಾವಿಸಬೇಡಿ ಕಂಡಕ್ಟರ್ ಮಧ್ಯದಲ್ಲಿ ಒಂದು ಆರ್ಎಫ್ ಜನರೇಟರ್ ಅನ್ನು ಸಂಪರ್ಕಿಸಿದಂತೆ ಅದಕ್ಕೆ ಎರಡೂ ಲೀಡ್ಗಳು ಪ್ಲಸ್ ಮತ್ತು ಮೈನಸ್ and ಇವೆ ಹೌದು ನಾವು ಎರಡು ಬಿಂದುಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಆ ಎರಡು ಬಿಂದುಗಳಲ್ಲಿ ನೀವು ಇದನ್ನು ಸಂಪರ್ಕಿಸುತ್ತೀರಿ ಪ್ರವಾಹದಲ್ಲಿ ಯಾವುದೇ ತಡೆಯಿಲ್ಲ ಹೌದು ಅದು ಮತ್ತೆ ನಾವು ಹೇಳಬೇಕಾದದ್ದು ಅದು ಅಂಕಿಅಂಶಗಳ ಅಂದಾಜು ಸರಿ ಇದು ಒಂದು ರೀತಿಯ ಇದು ನಮ್ಮ ಮಾದರಿ ಅದು ನಿಖರವಾಗಿಲ್ಲ ಆದರೆ ಇದು ಒಂದು ಇಲ್ಲಿ ನಿಮಗೆ ಸಾಕಷ್ಟು ಹತ್ತಿರದ ಫಲಿತಾಂಶಗಳನ್ನು ನೀಡುವ ಮಾದರಿ ಅದು ಸಶಕ್ತವಲ್ಲ ಸಶಕ್ತ ಆಗಿದ್ದರೆ ನಿಮ್ಮ ಪ್ರಸರಣ ಸಾಲಿನ ಸಿದ್ಧಾಂತಕ್ಕೆ ನೀವು ಆಸರೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ವಿಷಯವೆಂದರೆ ಇಲ್ಲಿ ಈ ಪ್ರಚೋದಿತ ವೋಲ್ಟೇಜ್ ನ ಕಾರಣ ಅಂದರೆ ಈ ಅನ್ವಯಿಕ ವೋಲ್ಟೇಜ್ ಈಗ ಪ್ರವಾಹವಾಗಲಿದೆ ಅದು ತಂತಿಯಲ್ಲಿ ಹರಿಯಲಿದೆ ಮತ್ತು ಪ್ರಚೋದಿಸಲ್ಪಟ್ಟ ತಂತಿಯ ಪ್ರವಾಹವು ಮತ್ತೊಂದು ಚದುರಿದ ಕ್ಷೇತ್ರವನ್ನು ಉತ್ಪಾದಿಸಲಿದೆ ಅದನ್ನೇ ನಾವು ಲೆಕ್ಕ ಹಾಕುತ್ತಿದ್ದೇವೆ ಮತ್ತು ಒಟ್ಟಿಗೆ ಅವು ಕಂಡಕ್ಟರ್ನಲ್ಲಿ 0 ಆಗಿರುತ್ತವೆ ಆದ್ದರಿಂದ ಇದು ನಿಮ್ಮ ಡೆಲ್ಟಾ ಅಂತರವನ್ನು ಅನ್ವಯಿಸಲು ಇದು ಸುಲಭವಾದದ್ದು ಏಕೆಂದರೆ ನಾವು ಮೌಲ್ಯಗಳನ್ನು ನೋಡಬಹುದು ಅಂತರದಲ್ಲಿ ವಿಎ ಡೆಲ್ಟಾ ಮತ್ತು 0 ಉಳಿದ ಎಲ್ಲೆಡೆ ಆದ್ದರಿಂದ ನೀವು ಹೊಂದಿರುವ ಈ ಕಾಲಮ್ ವೆಕ್ಟರ್ ಎಲ್ಲಾ ವಿಭಿನ್ನ zm ನಲ್ಲಿರುವ ಕಾಲಮ್ ವೆಕ್ಟರ್ ಆಗಿದೆ ಆದ್ದರಿಂದ ಈ ವಿಭಾಗದ ಕೇಂದ್ರವಾಗಿರುವ zm ನಲ್ಲಿ ನೀವು ಈ ಮೌಲ್ಯವನ್ನು ಇರಿಸಿದ ಎಲ್ಲಾ ಇತರ ಸ್ಥಳಗಳನ್ನು 0 ಎಂದು ಇರಿಸಿ ಅನ್ವಯಿಸುವುದು ತುಂಬಾ ಸರಳವಾಗಿದೆ ಎರಡನೆಯ ವಿಷಯವೆಂದರೆ ಈ ಮ್ಯಾಗ್ನೆಟಿಕ್ ಫ್ರಿಲ್ ಎಂದು ಕರೆಯಲ್ಪಡುತ್ತದೆ ಇದು ನೆಲದ ಸಮತಲ ಮತ್ತು ಏಕಾಕ್ಷ ಕೇಬಲ್ ಅದರ ಮೇಲೆ ಏಕಸ್ವಾಮ್ಯದಂತೆ ಕುಳಿತಂತೆ ಮತ್ತು ನಂತರ ಚಿತ್ರ ಸಿದ್ಧಾಂತದಿಂದ ಏನಾಗುತ್ತದೆ ಇದರ ಪ್ರತಿಬಿಂಬದಿಂದ ನಾನು ಗ್ರೌಂಡ್ ಅನ್ನು ಬದಲಾಯಿಸುತ್ತೇನೆ ಆದರೆ ಒಂದು ವಿಷಯವಿದೆ ನಾವು ವಿವರಗಳಿಗೆ ಹೋಗುವುದಿಲ್ಲ ಆದರೆ ಇದನ್ನು ಮಾಡುವ ಪರಿಣಾಮವಾಗಿ ನಾನು ಇಲ್ಲಿ ಸಣ್ಣ ಕಾಂತೀಯ ಪ್ರವಾಹದೊಂದಿಗೆ ಉಳಿದಿದ್ದೇನೆ ಆದ್ದರಿಂದ ಈ ವಿಷಯವನ್ನು ಮ್ಯಾಗ್ನೆಟಿಕ್ ಫ್ರಿಲ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ನೆಲ ಮತ್ತು ಇದು ಏಕಾಕ್ಷ ಕೇಬಲ್ ಮತ್ತು ಈ ಮ್ಯಾಗ್ನೆಟಿಕ್ ಫ್ರಿಲ್ ಅದಕ್ಕೆ ಕೆಲವು ಸಮೀಕರಣಗಳಿವೆ ಅದು ಸಂಪೂರ್ಣ ಉದ್ದಕ್ಕೂ ನಿಮಗೆ ಕೆಲವು ಈಜೆಡ್ ಐ ನೀಡುತ್ತದೆ ಈ ಚರ್ಚೆಯಲ್ಲಿ ನಾವು ಇದನ್ನು ಬಳಸುವುದಿಲ್ಲ ಆದರೆ ನನ್ನ ಪ್ರಕಾರ ನೀವು ಸಾಕಷ್ಟು ಸಾಹಿತ್ಯದಲ್ಲಿ ಮ್ಯಾಗ್ನೆಟಿಕ್ ಫ್ರಿಲ್ ಬಗ್ಗೆ ನೋಡಬಹುದು ಮತ್ತು ಅಂತಿಮವಾಗಿ ಮೂರನೆಯ ವಿಷಯವೆಂದರೆ ಇವೆರಡೂ ಪ್ರಸಾರಕ ಆಂಟೆನಾ ಸಂಬಂಧಿತ ಸ್ವೀಕರಿಸುವ ಆಂಟೆನಾಕ್ಕೆ ಸಹ ಪ್ರಚೋದಿತ ವೋಲ್ಟೇಜ್ ಇದೆ ಘಟಿಸಿದ ತರಂಗವು ಅದು ಮೂಲಕ್ಕೆ ಸಮನಾಗಿರುತ್ತದೆ ಇಲ್ಲಿ ನನ್ನ ಆಂಟೆನಾ ಇದೆ ಮತ್ತು ಇಲ್ಲಿ ಕೆಲವು ಸಮತಲ ತರಂಗ ಬೀಳುತ್ತಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾನು ಏನು ಬರೆಯುತ್ತೇನೆ ಇಜೆಡ್ ಐ ವಿದ್ಯುತ್ ಕ್ಷೇತ್ರದ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಈ ಸಮತಲ ತರಂಗವು ಎಲ್ಲದರ ಮೇಲೆ ಸರಿಯಾಗಿ ಬೀಳುತ್ತಿದೆ ಆದ್ದರಿಂದ ಈಗಾಗಲೇ ಅಲ್ಲಿ ಒಂದು ಕ್ಷೇತ್ರವಿದೆ ಈ ವಾಹಕದ ಪ್ರತಿಯೊಂದು ಹಂತದಲ್ಲೂ ಅದು ಇದೆ ಒಂದು ಸಣ್ಣ ಮಾರ್ಪಾಡಿನೊಂದಿಗೆ ಆ ಸಮಯದಲ್ಲಿ ಕ್ಷೇತ್ರದ ಮೌಲ್ಯವು ಹೇಗಿದೆ ಎಂದು ನೋಡೋಣ ಈ ಬಾಣಗಳು ತರಂಗ ವೆಕ್ಟರ್ಗೆ ಅನುಗುಣವಾಗಿರುತ್ತವೆ ವಿದ್ಯುತ್ ಕ್ಷೇತ್ರವು ಸಾಮಾನ್ಯವಾಗಿ ಈ ದಿಕ್ಕಿನಲ್ಲಿ ಇರುತ್ತದೆ ಮತ್ತು H ಬೋರ್ಡ್ ಒಳಕ್ಕೆ ಇರುತ್ತದೆ ಆದ್ದರಿಂದ ಇದು z ಘಟಕ ಆಗಿರುತ್ತದೆ ಮೇಲ್ಮೈ ಅಥವಾ ಒಳಭಾಗದಲ್ಲಿ ಮತ್ತು ಜೆಡ್ ಅಕ್ಷದ ಉದ್ದಕ್ಕೂ ಇರುತ್ತದೆ ನಾವು z ಘಟಕವನ್ನು ಮಾತ್ರ ನೋಡುತ್ತಿದ್ದೇವೆ ಆದ್ದರಿಂದ ಇದು z ⃗E0e jk0zcosθ ಆಯಿತು ಅದು ಒಮೆಗಾ ಟಿ ಇಲ್ಲದ ಸಮತಲ ತರಂಗವಾಗಿದೆ ಹೌದು ನೀವು ವಿಭಿನ್ನ ಧ್ರುವೀಕರಣವನ್ನು ಹೊಂದಿದ್ದರೆ ಈ ಡಾಟ್ ಉತ್ಪನ್ನವು ವಿಭಿನ್ನವಾಗಿರುತ್ತದೆ ಮತ್ತು ಇದು ಪ್ರತಿಯೊಂದು ಹಂತದಲ್ಲೂ ಶೂನ್ಯೇತರವಾಗಿರುತ್ತದೆ ನಿಮ್ಮ ಬಳಿ ಬರುತ್ತಿರುವ ಈ ಘಟನೆಯ ಅಲೆಯ ವೈಶಾಲ್ಯವು 0 ಆಗಿದೆ ಹೌದು ನೀವು ಅದರ z ಘಟಕವನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ಕಾಲಮ್ ವೆಕ್ಟರ್ನಲ್ಲಿ ಇದನ್ನು ತೆಗೆದುಕೊಳ್ಳಬೇಕು ಮೌಲ್ಯಗಳಲ್ಲಿ ಇರಿಸಿ ಏಕೆಂದರೆ ಅದು ಹೆಚ್ಚುವರಿ ವಿದ್ಯುತ್ ಕ್ಷೇತ್ರವಾಗಿದೆ ಇಲ್ಲಿ ಪ್ರಚೋದಿತ ಪ್ರವಾಹದಿಂದಾಗಿ ಚದುರಿದ ಕ್ಷೇತ್ರಕ್ಕೆ ಹೆಚ್ಚುವರಿಯಾಗಿ ಅವು ಎರಡು ಕ್ಷೇತ್ರಗಳಾಗಿ ಕಂಡಕ್ಟರ್ನಲ್ಲಿ ಇರುತ್ತವೆ ಅದು ಒಟ್ಟಾಗಿ 0 ಆದ್ದರಿಂದ ಇದು ಪ್ರಸರಣ ಪ್ರಕರಣ ಮತ್ತು ಇದು ಸ್ವೀಕರಿಸುವ ಪ್ರಕರಣಕ್ಕೆ